ಇಂದಿನ ನಿಯೋಜನೆಯಲ್ಲಿ ನಾವು p n ಜಂಕ್ಷನ್ಗಳನ್ನು ನೋಡಲಿದ್ದೇವೆ ಇದು ನಿಯೋಜನೆ 5 ನಿಯೋಜನೆ 4 ರಲ್ಲಿ ನಾವು ಲೋಹದ ಸೆಮಿಕಂಡಕ್ಟರ್ ಜಂಕ್ಷನ್ಗಳನ್ನು ನೋಡಿದ್ದೇವೆ ನಿಯೋಜನೆ 5 ರಲ್ಲಿ ನಾವು p ಮತ್ತು n ಪ್ರಕಾರದ ನಡುವಿನ ಜಂಕ್ಷನ್ಗಳ ರೂಪವನ್ನು ನೋಡಲಿದ್ದೇವೆ ಆದ್ದರಿಂದ ಸಾಮಾನ್ಯವಾಗಿ p ಮತ್ತು n ಒಂದೇ ವಸ್ತುವನ್ನು ಹೊಂದಿರುತ್ತವೆ ಈ ಸಂದರ್ಭದಲ್ಲಿ ಅದು ಹೋಮೋ ಜಂಕ್ಷನ್ ಆಗಿದೆ ನೀವು ಹೆಟೆರೊ ಜಂಕ್ಷನ್ಗಳನ್ನು ಸಹ ನೋಡಿದ್ದೀರಿ ಅಲ್ಲಿ ಜಂಕ್ಷನ್ 2 ಬೇರೆ ಬೇರೆ ವಸ್ತುಗಳ ನಡುವೆ ರೂಪುಗೊಳ್ಳುತ್ತದೆ ಈ ನಿಯೋಜನೆಯಲ್ಲಿ ನಾವು ಸಂಪೂರ್ಣವಾಗಿ ಹೋಮೋ ಜಂಕ್ಷನ್ಗಳನ್ನು ಗಮನಿಸುತ್ತೇವೆ ಅಂತರ್ನಿರ್ಮಿತ ಸಾಮರ್ಥ್ಯದ ಮೇಲೆ ನಾವು ಕೆಲವು ಲೆಕ್ಕಾಚಾರಗಳನ್ನು ಮಾಡುತ್ತೇವೆ ಜಂಕ್ಷನ್ ರೂಪುಗೊಂಡಾಗ ಡೈಪ್ಲೀಷನ್ ವಿಡ್ತ್ ಒಟ್ಟು ಡೈಪ್ಲೀಷನ್ ವಿಡ್ತ್ ಮತ್ತು p ಮತ್ತು n ಸೈಡ್ pn ಜಂಕ್ಷನ್ನಲ್ಲಿನ ಡೈಪ್ಲೀಷನ್ ವಿಡ್ತ್ ಮೂಲಭೂತವಾಗಿ ಡಯೋಡ್ ಆಗಿರುತ್ತದೆ ಇದು ಒಂದು ರೆಕ್ಟಿಫೈಯರ್ ಆಗಿರುತ್ತದೆ ಇದರಿಂದಾಗಿ ಅದು ಫಾರ್ವರ್ಡ್ ಬಯಾಸ್ನಲ್ಲಿ ಕರೆಂಟ್ ಅನ್ನು ನಡೆಸುತ್ತದೆ ಮತ್ತು ರಿವರ್ಸ್ ಬಯಾಸ್ ನಲ್ಲಿ ನಡೆಸುವುದಿಲ್ಲ ನಾವು ಫಾರ್ವರ್ಡ್ ಬಯಾಸ್ಕರೆಂಟ್ ಮತ್ತು ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ನನ ಕೆಲವು ಲೆಕ್ಕಾಚಾರಗಳನ್ನು ಸಹ ಮಾಡುತ್ತೇವೆ ಇವುಗಳಲ್ಲಿ ಕೆಲವು ನಿಯೋಜನೆ 4 ರಲ್ಲಿ ನಾವು ಮಾಡಿದ್ದನ್ನು ಹೋಲುತ್ತವೆ ಅಲ್ಲಿ ನಾವು ಸ್ಕಾಟ್ಕಿ ಜಂಕ್ಷನ್ ಅನ್ನು ನೋಡಿದ್ದೇವೆ ಅದು ಕೂಡ ರೆಕ್ಟಿಫೈಯರ್ ಆಗಿದೆ ನಂತರ ನಾವು p n ಜಂಕ್ಷನ್ನ ಗುಣಲಕ್ಷಣಗಳನ್ನು ಮತ್ತು ಸ್ಕಾಟ್ಕಿ ಜಂಕ್ಷನ್ನ ಗುಣಲಕ್ಷಣಗಳನ್ನು ಹೋಲಿಸಬಹುದು ನಾವು ಪ್ರಶ್ನೆ ಸಂಖ್ಯೆ 1 ಕ್ಕೆ ಹೋಗೋಣ ನಾವು ಸಿಲಿಕಾನ್ p n ಜಂಕ್ಷನ್ ಅನ್ನು ಹೊಂದಿದ್ದೇವೆ ಅದು 1017 cm 3 n ಪ್ರದೇಶದಲ್ಲಿ ಡೋನರ್ ಕಾನ್ಸಂಟ್ರೇಶನ್ ಹೊಂದಿದೆ ಆದ್ದರಿಂದ ND 1017cm 3 ಮತ್ತು p ಪ್ರದೇಶವು 2 x 1017 cm 3 ಅಕ್ಸೆಪ್ಟಾರ್ ಕಾನ್ಸಂಟ್ರೇಶನ್ ಹೊಂದಿದೆ ಇಲ್ಲಿ NA ವಸ್ತು ಸಿಲಿಕಾನ್ ಆಗಿದೆ ಮತ್ತು ಇದು ಕೋಣೆಯ ಉಷ್ಣಾಂಶದಲ್ಲಿದೆ ಆದ್ದರಿಂದ ತಾಪಮಾನ T 300 ಕೆಲ್ವಿನ್ ಆಗಿದೆ ಆಂತರಿಕ ವಾಹಕ ಸಾಂದ್ರತೆಯನ್ನು ನಾವು ಹಿಂದೆ ಹಲವಾರು ಬಾರಿ ನೋಡಿದ್ದೇವೆ ಕೇವಲ 1010 cm 3 ಆಗಿದೆ ಆದ್ದರಿಂದ ಭಾಗ a ನಲ್ಲಿ ನಾವು ಈ ಜಂಕ್ಷನ್ನ ಅಂತರ್ನಿರ್ಮಿತ ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ Vo ಅಂತರ್ನಿರ್ಮಿತ ಸಾಮರ್ಥ್ಯವಾಗಿದೆ ಆದ್ದರಿಂದ ಜಂಕ್ಷನ್ ಸಮತೋಲನದಲ್ಲಿದ್ದಾಗ ಇದು ಪೊಟೆನ್ಶಿಯಲ್ವಾಗಿರುತ್ತದೆ ಮತ್ತು ಇದು ರೂಪುಗೊಳ್ಳುತ್ತದೆ ಏಕೆಂದರೆ ನಾವು n ಬದಿಯಿಂದ p ಬದಿಗೆ ಚಲಿಸುವ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೇವೆ ಇದು ಡಿಫ್ಯೂಷನ್ ಕರೆಂಟ್ ನಾವು p ಸೈಡ್ನಿಂದ n ಸೈಡ್ಗೆ ಚಲಿಸುವ ಹೋಲ್ಗಳನ್ನು ಹೊಂದಿದ್ದೇವೆ ಇವುಗಳು ಮೂಲಭೂತವಾಗಿ ಪರಸ್ಪರ ಭೇಟಿಯಾಗುತ್ತವೆ ಮತ್ತು ನಾಶವಾಗುತ್ತವೆ ಇದರಿಂದ ನೀವು ಸವಕಳಿ ಪ್ರದೇಶವನ್ನು ಹೊಂದಿರುತ್ತೀರಿ ಆದ್ದರಿಂದ ಸವಕಳಿ ಪ್ರದೇಶದ ಒಂದು ಬದಿಯಲ್ಲಿ ನೀವು ನೆಟ್ ಪಾಸಿಟಿವ್ ಚಾರ್ಜ್ ಅನ್ನು ಹೊಂದಿದ್ದೀರಿ ಇದು n ಭಾಗವಾಗಿದೆ ಇನ್ನೊಂದು ಬದಿಯಲ್ಲಿ ನೀವು ನೆಟ್ ನೆಗೆಟಿವ್ ಚಾರ್ಜ್ ಅನ್ನು ಹೊಂದಿದ್ದೀರಿ ಅದು ನಿಮ್ಮ p ಸೈಡ್ ಮತ್ತು ಜಂಕ್ಷನ್ ಪೊಟೆನ್ಶಿಯಲ್ ಅಭಿವೃದ್ಧಿಗೊಳ್ಳುತ್ತದೆ ಈ ಅಂತರ್ನಿರ್ಮಿತ ವಿಭವವು ಬೇರೇನೂ ಅಲ್ಲ kTeln NANDni2 ಆದ್ದರಿಂದ ಇದು ಕೇವಲ NA ಮತ್ತು ND ನೀಡಲಾದ ಸಂಖ್ಯೆಗಳ ನೇರ ಪರ್ಯಾಯವಾಗಿದೆ ni2 ಅನ್ನು ಸಹ ನೀಡಲಾಲಾಗಿದೆ ni ತಿಳಿದಿಲ್ಲದಿದ್ದರೆ ನೀವು ಯಾವಾಗಲೂ ಬ್ಯಾಂಡ್ ಅಂತರ ಮತ್ತು ಎಫೆಕ್ಟಿವ್ ಡೆನ್ಸಿಟಿ ಒಫ್ ಸ್ಟೇಟ್ಸ್ ಅಥವಾ ಎಲೆಕ್ಟ್ರಾನ್ ಮತ್ತು ಹೋಲ್ಗಳ ಎಫೆಕ್ಟಿವ್ ಮಾಸ್ ನಿಂದ ni ಅನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ನೀವು ಕೇವಲ ಸಂಖ್ಯೆಗಳನ್ನು ಪ್ಲಗ್ ಮಾಡಬಹುದು ಮತ್ತು ಉತ್ತರವು 0 852 ವೋಲ್ಟ್ ಆಗಿದೆ ಭಾಗ 2 ರಲ್ಲಿ ನಾವು ಒಟ್ಟು ಡಿಪ್ಲೀಷನ್ ವಿಡ್ತ್ ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ನಾನು ಅದನ್ನು W ಎಂದು ಕರೆಯುತ್ತೇನೆ ಅದು ಒಟ್ಟು ಡಿಪ್ಲೀಷನ್ ವಿಡ್ತ್ ಆಗಿದೆ ನೀವು ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳನ್ನು ಜಂಕ್ಷನ್ನಾದ್ಯಂತ ಚಲಿಸುವ ಮತ್ತು ಮರುಸಂಯೋಜಿಸುತ್ತಿರುವ ಕಾರಣ ಡಿಪ್ಲೀಷನ್ ವಿಡ್ತ್ ಮತ್ತೆ ರೂಪುಗೊಳ್ಳುತ್ತದೆ ಆದ್ದರಿಂದ ನಾವು ಸ್ಕಾಟ್ಕಿ ಡಯೋಡ್ಅಥವಾ ಸ್ಕಾಟ್ಕಿ ಜಂಕ್ಷನ್ ಅನ್ನು ನೋಡಿದಾಗ ಈ ಡಿಪ್ಲೀಷನ್ ಪರಿಕಲ್ಪನೆಯನ್ನು ನಾವು ಮೊದಲೇ ನೋಡಿದ್ದೇವೆ ಆ ಸಂದರ್ಭದಲ್ಲಿ ಡಿಪ್ಲೀಷನ್ ವಿಡ್ತ್ ಸಂಪೂರ್ಣವಾಗಿ ಅರೆವಾಹಕದ ಬದಿಯಲ್ಲಿದೆ ಆದ್ದರಿಂದ ಇಲ್ಲಿ ಡಿಪ್ಲೀಷನ್ ವಿಡ್ತ್ p ಮತ್ತು n ಬದಿಯೆರಡರಲ್ಲೂ ಇರುತ್ತದೆ ಒಟ್ಟು ಸವಕಳಿ ಅಗಲವನ್ನು ಮತ್ತೊಮ್ಮೆ ನೇರ ಸೂತ್ರದ ಪರ್ಯಾಯದಿಂದ ಬಳಸಲಾಗುತ್ತದೆ ಆದ್ದರಿಂದ 2orNANDVoeNAND12 ಅಲ್ಲಿ Vo ಅಂತರ್ನಿರ್ಮಿತ ಪೊಟೆನ್ಶಿಯಲ್ ಆಗಿದೆ ಆದ್ದರಿಂದ o ಎಂಬುದು ಪರ್ಮಿಟ್ಟಿವಿಟಿ ಒಫ್ ಫ್ರೀ ಸ್ಪೇಸ್ ಆಗಿದೆ r ಎಂಬುದು ಪರ್ಮಿಟ್ಟಿವಿಟಿ ಒಫ್ ಸಿಲಿಕನ್ ಅಂದರೆ ರಿಲೇಟಿವ್ ಪರ್ಮಿಟ್ಟಿವಿಟಿ ಮತ್ತು r 11 9 ಆಗಿದೆ ಆದ್ದರಿಂದ ಇದು ಸಿಲಿಕಾನ್ ನ ತಿಳಿದಿರುವ ಮೌಲ್ಯವಾಗಿದೆ ಆದ್ದರಿಂದ ಮತ್ತೊಮ್ಮೆ ಇಲ್ಲಿ ಎಲ್ಲವೂ ತಿಳಿದಿದೆ ನಾವು ಅಂತರ್ನಿರ್ಮಿತ ಪೊಟೆನ್ಶಿಯಲ್ Vo ಅನ್ನು ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ನಾವು ಪರ್ಯಾಯವನ್ನು ಮಾಡಬಹುದು ಮತ್ತು ಇದು 1 3 x 10 7 m ಅಥವಾ ನೀವು ನ್ಯಾನೊಮೀಟರ್ಗಳಲ್ಲಿ ಬರೆಯಲು ಬಯಸಿದರೆ ಇದು 130 ನ್ಯಾನೊಮೀಟರ್ ಭಾಗ c ನಲ್ಲಿ ನಾವು p ಮತ್ತು n ಬದಿಯಲ್ಲಿ ಸವಕಳಿ ಅಗಲವನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ಸವಕಳಿ ಅಗಲಗಳ WpWn ಅನುಪಾತವು ನಿಮ್ಮ ಡೋಪಾಂಟ್ನ ಸಾಂದ್ರತೆಗೆ ವಿಲೋಮ ಅನುಪಾತದಲ್ಲಿರುತ್ತದೆ ಇದು NDNA ಗೆ ಸಮಾನವಾಗಿರುತ್ತದೆ ಮತ್ತು ಇದನ್ನು ಬರೆಯುವ ಇತರ ವಿಧಾನವೆಂದರೆ Wp NA ಅದರೆ WD ND ಮತ್ತು ಇದು ಚಾರ್ಜ್ ನ್ಯೂಟ್ರಾಲಿಟಿಯಿಂದ ಬರುತ್ತದೆ n ಬದಿಯಲ್ಲಿ ಪೊಸಿಟಿವೆಲಿ ಚಾರ್ಜ್ಡ್ ಡೋನರ್ ನಿಂದಾಗುವ ಒಟ್ಟು ಧನಾತ್ಮಕ ಆವೇಶವು p ಬದಿಯಲ್ಲಿ ಋಣಾತ್ಮಕವಾಗಿ ಚಾರ್ಜ್ ಮಾಡಲಾದ ಅಕ್ಸಪ್ಟರ ಅಯಾನುಗಳ ಕಾರಣದಿಂದಾಗಿ ಒಟ್ಟು ಋಣಾತ್ಮಕ ಚಾರ್ಜ್ಗೆ ಸಮನಾಗಿರಬೇಕು ಮತ್ತು ಆ 2 ಮೂಲಭೂತವಾಗಿ ಸಮತೋಲಿತವಾಗಿರುತ್ತದೆ ಒಟ್ಟು ಅಗಲ W ಎಂಬುದು Wp Wn ಮತ್ತು ಒಟ್ಟು ಅಗಲ W ಅನ್ನು 130 ನ್ಯಾನೊಮೀಟರ್ಗಳಾಗಿ ಲೆಕ್ಕಹಾಕಲಾಗಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು ಎಲ್ಲಾ ಸಂಖ್ಯೆಗಳನ್ನು ಹೊಂದಿದ್ದೇವೆ ಮತ್ತೊಮ್ಮೆ ಪರ್ಯಾಯ ಮತ್ತು ಗಣಿತವನ್ನು ಮಾಡುವ ಸಂದರ್ಭದಲ್ಲಿ ನಾನು ಅಂತಿಮ ಮೌಲ್ಯಗಳನ್ನು ಬರೆಯುತ್ತೇನೆ ಆದ್ದರಿಂದ Wp 43 ನ್ಯಾನೋಮೀಟರ್ ಮತ್ತು Wn 87 ನ್ಯಾನೋಮೀಟರ್ ಆಗಿದೆ ಒಟ್ಟು ಅಗಲವು 130 ನ್ಯಾನೊಮೀಟರ್ಗಳಾಗಿರುತ್ತದೆ p ಸೈಡ್ನಲ್ಲಿ ಸ್ವೀಕಾರಾರ್ಹ ಸಾಂದ್ರತೆಯು ಹೆಚ್ಚಾಗಿರುತ್ತದೆ 2 x 1017 ಆದ್ದರಿಂದ p ಸೈಡ್ನಲ್ಲಿ ಸವಕಳಿ ಅಗಲವು ಚಿಕ್ಕದಾಗಿದೆ ಆದ್ದರಿಂದ ನಾವು ಈಗ ಪ್ರಶ್ನೆ 2 ಕ್ಕೆ ಹೋಗೋಣ ನಮ್ಮಲ್ಲಿ p n ಜಂಕ್ಷನ್ ಡಯೋಡ್ p ಬದಿಯಲ್ಲಿ 1016 ಅಕ್ಸಪ್ಟರ್ ಪರಮಾಣುಗಳ ಸಾಂದ್ರತೆಯೊಂದಿಗೆ ಮತ್ತು n ಬದಿಯಲ್ಲಿ 1017 ಡೋನರ್ ಪರಮಾಣುಗಳನ್ನು ಹೊಂದಿದ್ದೇವೆ ಆದ್ದರಿಂದ ಮತ್ತೊಮ್ಮೆ ನೀವು n ಸೈಡ್ ನಲ್ಲಿ p ಸೈಡ್ ಅನ್ನು ಹೊಂದಿದ್ದೀರಿ ಆದ್ದರಿಂದ NA 1016 ಮತ್ತು ND 1017cm 3 ಆಗಿದೆ ಆದ್ದರಿಂದ ಅರೆವಾಹಕದ ವಸ್ತುವು ವಿಭಿನ್ನವಾಗಿದ್ದರೆ ನಾವು ಅಂತರ್ನಿರ್ಮಿತ ಸಾಮರ್ಥ್ಯವನ್ನು ತಿಳಿದುಕೊಳ್ಳಬೇಕು ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಸೆಮಿಕಂಡಕ್ಟರ್ ವಸ್ತುಗಳ ಜರ್ಮೇನಿಯಮ್ ಸಿಲಿಕಾನ್ಮತ್ತು ಗ್ಯಾಲಿಯಂ ಆರ್ಸೆನೈಡ್ಗೆಅಂತರ್ನಿರ್ಮಿತ ಪೊಟೆನ್ಶಿಯಲ್ ನ್ನು ಬಯಸುತ್ತೇವೆ ನೀವು ಅಂತರ್ನಿರ್ಮಿತ ಪೊಟೆನ್ಶಿಯಲ್ kTeln NANDni2 ಸೂತ್ರಕ್ಕೆ ಹಿಂತಿರುಗಿ ಆದ್ದರಿಂದ ನೀವು ವಸ್ತುವನ್ನು ಬದಲಾಯಿಸಿದರೆ ಮತ್ತು ತಾಪಮಾನವು ಒಂದೇ ಆಗಿರುವಾಗ ನೀವು ಡೋಪಾಂಟ್ ಸಾಂದ್ರತೆಯನ್ನು ಒಂದೇ ರೀತಿ ಇರಿಸಿದರೆ ಸಾಮಾನ್ಯವಾಗಿ ಕೋಣೆಯ ಉಷ್ಣಾಂಶ ನಾವು ಬದಲಿಸುವ ಏಕೈಕ ವಿಷಯವೆಂದರೆ ni ni ಬ್ಯಾಂಡ್ ಗ್ಯಾಪ್ NcNvexp Eg2kT ಮೇಲೆ ಅವಲಂಬಿತವಾಗಿದೆ ಎಂದು ನಾವು ಮೊದಲೇ ನೋಡಿದ್ದೇವೆ ಆದ್ದರಿಂದ ಬ್ಯಾಂಡ್ ಅಂತರದ ಮೌಲ್ಯವು ಹೆಚ್ಚಾದಂತೆ ni ಮೂಲಭೂತವಾಗಿ ಕಡಿಮೆಯಾಗುತ್ತದೆ ಏಕೆಂದರೆ ಅದು ಋಣಾತ್ಮಕ ಪದದೊಂದಿಗೆ ಘಾತೀಯವನ್ನು ಹೊಂದಿದೆ ni ಮೌಲ್ಯವು ಕಡಿಮೆಯಾದರೆ ಅಂತರ್ನಿರ್ಮಿತ ಸಾಮರ್ಥ್ಯವು ಮೂಲಭೂತವಾಗಿ ಹೆಚ್ಚಾಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು 3 ವಸ್ತುಗಳನ್ನು ಹೊಂದಿದ್ದೇವೆ ಆದ್ದರಿಂದ ಪ್ರಶ್ನೆ ಯಲ್ಲಿ ನೀಡಲಾದ ಟೇಬಲ್ ಅನ್ನು ನಾನು ಬರೆಯುತ್ತೇನೆ ನಾವು ಜರ್ಮೇನಿಯಮ್ ಸಿಲಿಕಾನ್ ಗ್ಯಾಲಿಯಂ ಆರ್ಸೆನೈಡ್ ಅನ್ನು ಹೊಂದಿದ್ದೇವೆ ಬ್ಯಾಂಡ್ ಗ್ಯಾಪ್ ಮೌಲ್ಯಗಳನ್ನು Eg ಯಲ್ಲಿ ನೀಡಲಾಗಿದೆ ಮತ್ತು ಇವುಗಳನ್ನು ಮುಖ್ಯವಾಗಿ ಹೋಲಿಕೆಗಾಗಿ ಬಳಸಲಾಗುತ್ತದೆ ಈ ಪ್ರಶ್ನೆ ಗೆ ಸಂಬಂಧಿಸಿದಂತೆ ನಮಗೆ ಬ್ಯಾಂಡ್ ಗ್ಯಾಪ್ ಮೌಲ್ಯಗಳು ಅಗತ್ಯವಿಲ್ಲ ಜರ್ಮೇನಿಯಮ್ 0 7 ಸಿಲಿಕಾನ್1 1 ಗ್ಯಾಲಿಯಂ ಆರ್ಸೆನೈಡ್ 1 ನಮಗೆ ಬೇಕಾಗಿರುವುದು ni ಮತ್ತು ni ಮೌಲ್ಯಗಳು ಮತ್ತೆ cm 3 ನಲ್ಲಿ ನೀಡಲಾಗಿದೆ ಆದ್ದರಿಂದ ಜರ್ಮೇನಿಯಮ್ 2 4 x 1013 ಸಿಲಿಕಾನ್1 x 1010 ಮತ್ತು ಗ್ಯಾಲಿಯಂ ಆರ್ಸೆನೈಡ್ 2 1 x 106 ಆದ್ದರಿಂದ ಬ್ಯಾಂಡ್ ಅಂತರದ ಮೌಲ್ಯವು ಹೆಚ್ಚಾದಂತೆ ನಿ ಮೂಲಭೂತವಾಗಿ ಕಡಿಮೆಯಾಗುತ್ತದೆ ಆದ್ದರಿಂದ ನಾವು ಈಗ ಈ 3 ವಸ್ತುಗಳಿಗೆ ಅಂತರ್ನಿರ್ಮಿತ ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡಬೇಕಾಗಿದೆ ನಾವು ಈ ಸೂತ್ರವನ್ನು ಬಳಸಿಕೊಳ್ಳಬಹುದು ಕೇವಲ NA ಮತ್ತು ND ಅನ್ನು ಬದಲಿಸಿ ಮತ್ತು ನಂತರ ni ಮೌಲ್ಯಗಳನ್ನು ವಿವಿಧ ವಸ್ತುಗಳಿಗೆ ಬದಲಾಯಿಸಬಹುದು ಆದ್ದರಿಂದ ನಾವು ಗಣಿತವನ್ನು ಮಾಡಬಹುದು ನಾನು ಅಂತಿಮ ಉತ್ತರವನ್ನು ಬರೆಯುತ್ತೇನೆ ಆದ್ದರಿಂದ ನಿಮ್ಮ ಅಂತರ್ನಿರ್ಮಿತ ಪೊಟೆನ್ಶಿಯಲ್ ಆಗಿರುವ Vo 0 372 ಯುನಿಟ್ಗಳು ಜರ್ಮೇನಿಯಂಗೆ ವೋಲ್ಟ್ಗಳು ಇದು ಸಿಲಿಕಾನ್ಗೆ ಹೆಚ್ಚಾಗಿರುತ್ತದೆ 0 775 ಮತ್ತು ಗ್ಯಾಲಿಯಂ ಆರ್ಸೆನೈಡ್ ಗೆ ಇದು ಇನ್ನೂ ಹೆಚ್ಚಾಗಿರುತ್ತದೆ 1 ಆದ್ದರಿಂದ ni ಯ ಮೌಲ್ಯವು ಕಡಿಮೆಯಾದಂತೆ ನೀವು ಹೆಚ್ಚಿನ ಬ್ಯಾಂಡ್ ಅಂತರವನ್ನು ಹೊಂದಿರುವ ಕಾರಣ ಜಂಕ್ಷನ್ನಲ್ಲಿ ಅಂತರ್ನಿರ್ಮಿತ ಸಾಮರ್ಥ್ಯವು ಮೂಲಭೂತವಾಗಿ ಹೆಚ್ಚಾಗುತ್ತದೆ ನೀವು ಸಿಲಿಕಾನ್ನ ಹೊರತಾಗಿ ವಸ್ತುಗಳೊಂದಿಗೆ ಸಾಧನಗಳನ್ನು ನಿರ್ಮಿಸಲು ಪ್ರಯತ್ನಿಸುತ್ತಿರುವಾಗ ಈ ಮಾಹಿತಿಯು ವಿಶೇಷವಾಗಿ ಉಪಯುಕ್ತವಾಗಿದೆ ಏಕೆಂದರೆ ಒಮ್ಮೆ ಅಂತರ್ನಿರ್ಮಿತ ಪೊಟೆನ್ಶಿಯಲ್ ಅನ್ನು ನೀವು ತಿಳಿದಿದ್ದೀರಿ ಎಂದಾದರೆ ನಿರ್ದಿಷ್ಟ ರೀತಿಯ ಅಪ್ಲಿಕೇಶನ್ಗಾಗಿ ಸರ್ಕ್ಯೂಟ್ ಮೂಲಕ ಯಾವ ರೀತಿಯ ಪ್ರವಾಹವನ್ನು ಅನ್ವಯಿಸಬೇಕು ಎಂದು ನಿಮಗೆ ತಿಳಿದಿರುತ್ತದೆ ಈಗ ಪ್ರಶ್ನೆ 3 ಕ್ಕೆ ಹೋಗೋಣ ಪ್ರಶ್ನೆ 3 ರಲ್ಲಿ ನಾವು ಕೋಣೆಯ ಉಷ್ಣಾಂಶದಲ್ಲಿ ಉಷ್ಣ ಸಮತೋಲನದಲ್ಲಿರುವ ಸಿಲಿಕಾನ್ ಅಬ್ರಪ್ಟ್ ಜಂಕ್ಷನ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ತಾಪಮಾನ T 300 ಕೆಲ್ವಿನ್ ಆಗಿದೆ ಇದು n ಪ್ರದೇಶದಲ್ಲಿ Ec EF 0 21 ಎಲೆಕ್ಟ್ರಾನ್ಗಳ ವೋಲ್ಟ್ ಆಗಿರುವ ರೀತಿಯಲ್ಲಿ ಡೋಪ್ ಮಾಡಲಾಗಿದೆ ಆದ್ದರಿಂದ ನೀವು n ಪ್ರದೇಶವನ್ನು ಹೊಂದಿದ್ದೀರಿ ಮತ್ತು ನೀವು p ಪ್ರದೇಶವನ್ನು ಹೊಂದಿದ್ದೀರಿ ಆದ್ದರಿಂದ ಈ ಪ್ರಶ್ನೆಯಲ್ಲಿ ಡೋಪಿಂಗ್ ಸಾಂದ್ರತೆಯನ್ನು ನೀಡಲಾಗಿಲ್ಲ ಆದರೆ ಫೆರ್ಮಿ ಮಟ್ಟದ ಸ್ಥಾನ ಇಲ್ಲಿ Ec EF 0 21 ಎಲೆಕ್ಟ್ರಾನ್ ವೋಲ್ಟ್ ಮತ್ತು EF - Ev 0 18 ಎಲೆಕ್ಟ್ರಾನ್ ವೋಲ್ಟ್ ಆಗಿದೆ ಮತ್ತು ವಸ್ತು ಸಿಲಿಕಾನ್ಆಗಿದೆ ಆದ್ದರಿಂದ ನೀವು 1010 cm 3 ರ ಸಿಲಿಕಾನ್ni ನಿಯತಾಂಕಗಳೊಂದಿಗೆ ಹೇಗಾದರೂ ಹೊಂದಿದ್ದೀರಿ ಸಿಲಿಕಾನ್Eg ನ ಬ್ಯಾಂಡ್ ಅಂತರವು 1 10 ಎಲೆಕ್ಟ್ರಾನ್ ವೋಲ್ಟ್ಗಳು ಆಂತರಿಕ ಫೆರ್ಮಿ ಮಟ್ಟದ EFi ಸ್ಥಾನವು ನಿಖರವಾಗಿ ಕೇಂದ್ರದಲ್ಲಿಲ್ಲ ಆದರೆ ಇದು ಕೇಂದ್ರಕ್ಕೆ ಬಹಳ ಹತ್ತಿರದಲ್ಲಿದೆ ನಾವು ಈ 0 55 ಎಲೆಕ್ಟ್ರಾನ್ ವೋಲ್ಟ್ಗಳನ್ನು ತೆಗೆದುಕೊಳ್ಳಬಹುದು ಇವುಗಳು ನಾವು ಬಳಸಬಹುದಾದ ಆಂತರಿಕ ಸಿಲಿಕಾನ್ನ ಕೆಲವು ನಿಯತಾಂಕಗಳಾಗಿವೆ ಆದ್ದರಿಂದ ಪ್ರಶ್ನೆಯ ಮೊದಲ ಭಾಗವು ಹೇಳುತ್ತದೆ p n ಜಂಕ್ಷನ್ಗಾಗಿ ಎನರ್ಜಿ ಬ್ಯಾಂಡ್ ರೇಖಾಚಿತ್ರವನ್ನು ಎಳೆಯಿರಿ ಆದ್ದರಿಂದ ನಾವು ಅದನ್ನು ಮಾಡುವ ಮೊದಲು ನಾನು ಮೊದಲು 2 ಪ್ರದೇಶಗಳಿಗೆ ಪ್ರತ್ಯೇಕವಾಗಿ ಎನರ್ಜಿ ಬ್ಯಾಂಡ್ ರೇಖಾಚಿತ್ರವನ್ನು ಬಿಡಿಸುತ್ತೇನೆ ಮತ್ತು ನಂತರ ನಾವು ಜಂಕ್ಷನ್ಗಾಗಿ ಎನರ್ಜಿ ಬ್ಯಾಂಡ್ ರೇಖಾಚಿತ್ರವನ್ನು ಬರೆಯಲು ಅವುಗಳನ್ನು ಒಟ್ಟಿಗೆ ಸೇರಿಸಬಹುದು ಆದ್ದರಿಂದ n ಬದಿಯಲ್ಲಿ ಇದು ನನ್ನ ಕಂಡಕ್ಷನ್ ಬ್ಯಾಂಡ್ ಇದು ನನ್ನ ವೇಲೆನ್ಸ್ ಬ್ಯಾಂಡ್ ಈ ಅಂತರವು ಬೇರೇನೂ ಅಲ್ಲ Eg ಅಂದರೆ 1 1 EFi ಅಂತರದ ಮಧ್ಯಭಾಗದಲ್ಲಿದೆ ಆದ್ದರಿಂದ ಅದು 0 55 ಮತ್ತು Eg 1 1 ಆಗಿದೆ ಈ ಪ್ರಶ್ನೆಯು Ec EF 0 21 ಎಂದು ಹೇಳುತ್ತದೆ ಆದ್ದರಿಂದ n ಸೈಡ್ EFn ನಲ್ಲಿ ಫರ್ಮಿ ಮಟ್ಟವು 0 21 ಎಲೆಕ್ಟ್ರಾನ್ ವೋಲ್ಟ್ ಆಗಿದೆ ಆದ್ದರಿಂದ 0 55 0 21 ಹೊರತುಪಡಿಸಿ ಈ ಎತ್ತರವು 0 34 ಆಗಿದೆ ಆದ್ದರಿಂದ ಎಲ್ಲಾ ಶಕ್ತಿಯು ಎಲೆಕ್ಟ್ರಾನ್ ವೋಲ್ಟ್ಗಳಲ್ಲಿದೆ ನಾನು ಪ್ರಮಾಣಗಳನ್ನು ಬರೆಯುತ್ತಿಲ್ಲ ಆದರೆ ಎಲ್ಲವೂ eV ಯಲ್ಲಿದೆ ನಾವು ಈಗ p ಪ್ರದೇಶಕ್ಕೆ ಅದೇ ರೀತಿ ಮಾಡಬಹುದು ವಸ್ತುವು ಒಂದೇ ಆಗಿರುತ್ತದೆ ಬ್ಯಾಂಡ್ ಅಂತರವು ಒಂದೇ ಆಗಿರುತ್ತದೆ ನೀವು ಇದನ್ನು ಸ್ವಲ್ಪ ಉತ್ತಮವಾಗಿ ಚಿತ್ರಿಸಿ ಆದ್ದರಿಂದ ಇದು ಅದೇ ಸಿಲಿಕಾನ್ಆಗಿದೆ ಆದ್ದರಿಂದ Ec ಮತ್ತು Ev ಒಂದೇ ಸ್ಥಳದಲ್ಲಿದೆ EFi ಸಹ ಕೇಂದ್ರದಲ್ಲಿ ನೆಲೆಗೊಳ್ಳುತ್ತದೆ ಈ ನಿರ್ದಿಷ್ಟ ಪ್ರಶ್ನೆ ಯಲ್ಲಿEFi EF Ev ಅನ್ನು 0 18 ಎಲೆಕ್ಟ್ರಾನ್ ವೋಲ್ಟ್ಗಳಾಗಿ ನೀಡಲಾಗಿದೆ ಆದ್ದರಿಂದ EFp ಇದು 0 18 ಆಗಿದೆ ಆದ್ದರಿಂದ EFiನಿಂದ Ev 0 55 ಆಗಿದೆ ಆದ್ದರಿಂದ ಈ ಎತ್ತರವು 0 ಆದ್ದರಿಂದ ಇದು 0 55 ಇದು 0 18 ಇದು 0 37 ಆದ್ದರಿಂದ ನಾವು n ಮತ್ತು p ಪ್ರದೇಶದ ಎನರ್ಜಿ ಬ್ಯಾಂಡ್ ರೇಖಾಚಿತ್ರಗಳನ್ನು ಪ್ರತ್ಯೇಕವಾಗಿ ಹೊಂದಿದ್ದೇವೆ ನಾವು ಅವುಗಳನ್ನು ಒಟ್ಟಿಗೆ ಸೇರಿಸಬಹುದು ಮತ್ತು pn ಜಂಕ್ಷನ್ನ ಎನರ್ಜಿ ಬ್ಯಾಂಡ್ ರೇಖಾಚಿತ್ರವನ್ನು ಬಿಡಿಸಬಹುದು ಆದರೆ ನಾವು ಅದನ್ನು ಮಾಡುವ ಮೊದಲು ನಾನು ಎಲೆಕ್ಟ್ರಾನ್ಗಳ ಮತ್ತು ಹೋಲ್ಗಳ ಸಾಂದ್ರತೆಯನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇನೆ n ಮತ್ತು p ಸೈಡ್ನಲ್ಲಿ ನಾವು ಮೂಲಭೂತವಾಗಿ EFn EFi ಸೂತ್ರವನ್ನು ಬಳಸಿಕೊಂಡು ಮಾಡಬಹುದು ಅದು kT ln nni kTln pni ಆದ್ದರಿಂದ ಫೆರ್ಮಿ ಮಟ್ಟದ ಸ್ಥಾನವು n ಬದಿಯಲ್ಲಿನ ಬಹುಪಾಲು ವಾಹಕಗಳ ಸಾಂದ್ರತೆಗೆ ಸಂಬಂಧಿಸಿದೆ ಇದು p ಬದಿಯಲ್ಲಿರುವ ಡೋನರ್ ಅದು ಅಕ್ಸಪ್ಟರ್ ಆದ್ದರಿಂದ ಇಲ್ಲಿ ಈ ಪದವು ತಿಳಿದಿದೆ ಮತ್ತು ಇದು ಅಜ್ಞಾತವಾಗಿದೆ ಅದೇ ರೀತಿಯಲ್ಲಿ ಇದು ತಿಳಿದಿದೆ ಮತ್ತು ಇದು ತಿಳಿದಿಲ್ಲ ಆದ್ದರಿಂದ EFn EFi 0 ಆದ್ದರಿಂದ ನಾವು ಮೌಲ್ಯಗಳಲ್ಲಿ ಪರ್ಯಾಯವಾಗಿ ಹಾಕಬಹುದು ಇದರಿಂದ ನಾವು n ND ಅನ್ನು5 1 x 1015 cm3 p NA ಸ್ವಲ್ಪ ಹೆಚ್ಚು 1 62 x 1016cm 3 ಆಗಿದೆ ಆದ್ದರಿಂದ ಸಂಖ್ಯೆಗಳನ್ನು ಮಾಡದೆಯೇ ನಾವು ND ಗಿಂತ NA ಹೆಚ್ಚಾಗಿರುತ್ತದೆ ಎಂದು ನಾವು ಊಹಿಸಬಹುದು ಏಕೆಂದರೆ p ಸೈಡ್ನಲ್ಲಿರುವ ಫೆರ್ಮಿ ಮಟ್ಟವು ವೇಲೆನ್ಸ್ ಬ್ಯಾಂಡ್ಗೆ ಹೆಚ್ಚು ಹತ್ತಿರದಲ್ಲಿದೆ ಕೇವಲ 0 18 ಆಗಿದೆ ಏಕೆಂದರೆ ಇದು n ನಲ್ಲಿರುವ ಫೆರ್ಮಿ ಮಟ್ಟಕ್ಕೆ ಹೋಲಿಸಿದರೆ ಕಂಡಕ್ಷನ್ ಬ್ಯಾಂಡ್ ನ 0 21 ಎಲೆಕ್ಟ್ರಾನ್ ವೋಲ್ಟ್ ಕೆಳಗೆ ಇದೆ ಆದ್ದರಿಂದ ನೀವು ಎನರ್ಜಿ ಬ್ಯಾಂಡ್ ರೇಖಾಚಿತ್ರಗಳನ್ನು ಪ್ರತ್ಯೇಕವಾಗಿ ಚಿತ್ರಿಸಿದ್ದೀರಿ ನಾವು ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳ ಸಾಂದ್ರತೆಯನ್ನು ಸಹ ಹೊಂದಿದ್ದೇವೆ ಆದ್ದರಿಂದ ನಾನು ಎನರ್ಜಿ ಬ್ಯಾಂಡ್ ರೇಖಾಚಿತ್ರವನ್ನು ಬರೆಯುತ್ತೇನೆ ಅದನ್ನು ಮಾಡಲು ಜಂಕ್ಷನ್ ರೂಪುಗೊಂಡಾಗ ಫೆರ್ಮಿ ಮಟ್ಟಗಳು ಮೂಲಭೂತವಾಗಿ ಸಮತೋಲನದಲ್ಲಿ ಸಾಲಿನಲ್ಲಿರಬೇಕು ಎಂದು ನಮಗೆ ತಿಳಿದಿದೆ ಆದ್ದರಿಂದ ಇದು EFn ಇದು EFp ಜಂಕ್ಷನ್ನಿಂದ ದೂರದಲ್ಲಿದೆ ನೀವು ಇನ್ನೂ n ಮಾದರಿಯ ಅರೆವಾಹಕವನ್ನು ಹೊಂದಿರುವಿರಿ ಮತ್ತು p ಮಾದರಿಯ ಅರೆವಾಹಕವನ್ನು ಹೊಂದಿರುವಿರಿ ನಾನು ಈ 2 ರ ನಡುವಿನ ಇಂಟರ್ಫೇಸ್ ಅನ್ನು ನಿರಂಕುಶವಾಗಿ ಗುರುತಿಸುತ್ತೇನೆ ಮತ್ತು ನಾವು ಬ್ಯಾಂಡ್ಗಳನ್ನು ಬಾಗುವುದನ್ನು ತೋರಿಸಬಹುದು ಇದರಿಂದ ಈ 2 ಸೇರುತ್ತವೆ ಇದು Ev ಇದು Ec ಇದು Ec ಇದು Ev ಆದ್ದರಿಂದ ನೀವು ಫೆರ್ಮಿ ಮಟ್ಟವನ್ನು ಹೊಂದಿದ್ದೀರಿ ಮತ್ತು ಅಂತರ್ನಿರ್ಮಿತ ಪೊಟೆನ್ಶಿಯಲ್ ಇದೆ ಇದು ನೇರ ರೇಖೆಯಾಗಿದೆ ಮತ್ತು ಜಂಕ್ಷನ್ನಲ್ಲಿ ಅಂತರ್ನಿರ್ಮಿತ ಪೊಟೆನ್ಶಿಯಲ್ Vo ರಚನೆಯಾಗುತ್ತದೆ ಆದ್ದರಿಂದ ಭಾಗ B ನಾವು ಕಲ್ಮಶಗಳ ಸಾಂದ್ರತೆಯನ್ನು ನಿರ್ಧರಿಸುವ ಅಗತ್ಯವಿದೆ ನಾವು ಈಗ ತಾನೇಅದನ್ನು ಮಾಡಿದ್ದೇವೆ ಆದ್ದರಿಂದ ಇದು ಮೂಲಭೂತವಾಗಿ ಭಾಗ B ಆಗಿದೆ ಫರ್ಮಿ ಮಟ್ಟಗಳಲ್ಲಿನ ಬದಲಾವಣೆಯನ್ನು ನೋಡುವ ಮೂಲಕ ನಾವು ಕಲ್ಮಶಗಳ ಸಾಂದ್ರತೆಯನ್ನು ಲೆಕ್ಕ ಹಾಕಬಹುದು ಭಾಗ C ನಾವು ಅಂತರ್ನಿರ್ಮಿತ ಸಾಮರ್ಥ್ಯವನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ Vo ಏನೂ ಅಲ್ಲ ಆದರೆ kTeln NANDni2 ನಾವು ಎಲ್ಲಾ ಪರ್ಯಾಯ ಮತ್ತು ಸಂಖ್ಯೆಗಳನ್ನು ಇದರಲ್ಲಿ ಹಾಕಬಹುದು ಇದು 0 71 ವೋಲ್ಟ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ ಎನರ್ಜಿ ಬ್ಯಾಂಡ್ ರೇಖಾಚಿತ್ರವನ್ನು ನೋಡುವ ಮೂಲಕ ನಾವು ಅಂತರ್ನಿರ್ಮಿತ ಸಾಮರ್ಥ್ಯವನ್ನು ಸಹ ಲೆಕ್ಕ ಹಾಕಬಹುದು ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ EFn ಮತ್ತು EFp ನಡುವಿನ ಅಂತರವು ಮೂಲಭೂತವಾಗಿ 0 37 ಆಗಿದೆ ಆದ್ದರಿಂದ ಈ ದೂರದ ಡೆಲ್ಟಾ 0 34 0 37 ಅಂದರೆ 0 71 ಎಲೆಕ್ಟ್ರಾನ್ ವೋಲ್ಟ್ ಆಗಿದೆ ಆದ್ದರಿಂದ ಜಂಕ್ಷನ್ ರೂಪುಗೊಂಡಾಗ ಫೆರ್ಮಿ ಮಟ್ಟಗಳು ಸಾಲಿನಲ್ಲಿರಬೇಕು ಎಂದು ನಮಗೆ ತಿಳಿದಿದೆ ಆದ್ದರಿಂದ ನಾವು n ಸೈಡ್ ಅನ್ನು 0 71 ರಿಂದ ಸಂಪೂರ್ಣವಾಗಿ ಬದಲಾಯಿಸಬಹುದು ಅಥವಾ p ಸೈಡ್ ಅನ್ನು ಅದೇ 0 71 ರಿಂದ ಬದಲಾಯಿಸಬಹುದು ಎಂದು ನಾವು ಯೋಚಿಸಬಹುದು ಇದರಿಂದ ಅವು ಸಾಲಿನಲ್ಲಿರುತ್ತವೆ ಆದ್ದರಿಂದ ಅಂತರ್ನಿರ್ಮಿತ ಸಾಮರ್ಥ್ಯ ಅಥವಾ ಅಂತರ್ನಿರ್ಮಿತ ವೋಲ್ಟೇಜ್ ಏನೂ ಅಲ್ಲ ಆದರೆ ಫೆರ್ಮಿ ಮಟ್ಟದ ಸ್ಥಾನಗಳ ನಡುವಿನ ವ್ಯತ್ಯಾಸ ಆದ್ದರಿಂದ ಇದು 0 71 ಎಲೆಕ್ಟ್ರಾನ್ ವೋಲ್ಟ್ಗಳು ನೀವು e ನಿಂದ ಭಾಗಿಸಿದರೆ ಅದು 0 71 ವೋಲ್ಟ್ ಆಗಿದೆ ಆದ್ದರಿಂದ ಸೂತ್ರವನ್ನು ಬಳಸುವ ಬದಲು ನೀವು ಎನರ್ಜಿ ಬ್ಯಾಂಡ್ ರೇಖಾಚಿತ್ರವನ್ನು ನೋಡುವ ಮೂಲಕ ಅಂತರ್ನಿರ್ಮಿತ ಸಾಮರ್ಥ್ಯವನ್ನು ಸಹ ಲೆಕ್ಕ ಹಾಕಬಹುದು ಆದ್ದರಿಂದ ಈಗ ಪ್ರಶ್ನೆ 4 ಕ್ಕೆ ಹೋಗೋಣ ಆದ್ದರಿಂದ 1 2 3 ಪ್ರಶ್ನೆ ಗಳಲ್ಲಿ ನಾವು p n ಜಂಕ್ಷನ್ ಅನ್ನು ಸಮತೋಲನದಲ್ಲಿ ನೋಡಿದ್ದೇವೆ ಇದರಿಂದಾಗಿ ಎಕ್ಸ್ಟರ್ನಲ್ ಪೊಟೆನ್ಶಿಯಲ್ ಅನ್ನು ಅನ್ವಯಿಸಲಾಗಿದೆ ಮತ್ತು ಜಂಕ್ಷನ್ ಮೂಲಕ ಯಾವುದೇ ಕರೆಂಟ್ ಹರಿಯುವುದಿಲ್ಲ ಪ್ರಶ್ನೆ 4 ರಲ್ಲಿ ಇದು ಸ್ವಲ್ಪ ದೀರ್ಘವಾದ ಪ್ರಶ್ನೆಯಾಗಿದೆ ನಾವು p n ಜಂಕ್ಷನ್ ಅನ್ನು ನೋಡಲಿದ್ದೇವೆ ಮತ್ತು ಇದು ಮೂಲಭೂತವಾಗಿ ಬಯಾಸ್ ಆಗಿದೆ ಮತ್ತು ನಾವು ಫಾರ್ವರ್ಡ್ ಮತ್ತು ರಿವರ್ಸ್ ಬಯಾಸ್ನಲ್ಲಿನ ರೆಂಟ್ಗಾಗಿ ಕೆಲವು ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡಲಿದ್ದೇವೆ ಆದ್ದರಿಂದ ಪ್ರಶ್ನೆ 4 ನೀವು ಅಬ್ರಪ್ಟ್ pn ಜಂಕ್ಷನ್ ಅನ್ನು ಹೊಂದಿದ್ದೀರಿ ನಾವು pn ಅಥವಾ np ಎಂದು ಹೇಳಿದಾಗ ಪ್ಲಸ್ ಮೂಲಭೂತವಾಗಿ ಇದು ಅತೀವವಾಗಿ ಡೋಪ್ ಆಗಿದೆ ಎಂದು ಸೂಚಿಸುತ್ತದೆ ಆದ್ದರಿಂದ ವಾಹಕಗಳಲ್ಲಿ ಒಂದು ಅಥವಾ p n ಜಂಕ್ಷನ್ನ ಒಂದು ಬದಿಯು ಹೆಚ್ಚು ಡೋಪ್ ಮಾಡಿದಾಗ ಸವಕಳಿ ಪ್ರದೇಶವು ಸಂಪೂರ್ಣವಾಗಿ ಇನ್ನೊಂದು ಬದಿಯಲ್ಲಿ ಇರುತ್ತದೆ ಆದ್ದರಿಂದ ಅದನ್ನು ನೋಡಲು ಒಂದು ಮಾರ್ಗವೆಂದರೆ ಈ ಸಮೀಕರಣಕ್ಕೆ ಹಿಂತಿರುಗುವುದು ಆದ್ದರಿಂದ NA Wp ND Wn ಆದ್ದರಿಂದ ND NA ಗಿಂತ ಹೆಚ್ಚಾದಾಗ Wn Wp ಗಿಂತ ಚಿಕ್ಕದಾಗಿದೆ ಎಂದು ಇದು ಸೂಚಿಸುತ್ತದೆ ಆದ್ದರಿಂದ ಸವಕಳಿ ಅಗಲವು ಸಂಪೂರ್ಣವಾಗಿ p ಬದಿಯಲ್ಲಿದೆ ನಾನು ರಿವರ್ಸ್ ಅನ್ನು ಸಹ ಬರೆಯುತ್ತೇನೆ NA ND ಗಿಂತ ಹೆಚ್ಚಾದಾಗ ನೀವು Wp ಯನ್ನು Wnಗಿಂತ ಚಿಕ್ಕದಾಗಿ ಹೊಂದಿರುವಿರಿ ಮತ್ತು ಡಿಪ್ಲೇಶನ್ ಸಂಪೂರ್ಣವಾಗಿ n ಸೈಡ್ನಲ್ಲಿರುತ್ತದೆ ಆದ್ದರಿಂದ ನಾವು ಅಬ್ರಪ್ಟ್ pn ಜಂಕ್ಷನ್ ಅನ್ನು ಹೊಂದಿದ್ದೇವೆ ಅಡ್ಡ ವಿಭಾಗೀಯ ಚದರಳತೆ A 1 mm2 ಆಗಿದೆ p ಬದಿಯಲ್ಲಿ 5 x 1018 ಬೋರಾನ್ ಪರಮಾಣುಗಳ ಸ್ವೀಕಾರಕ ಸಾಂದ್ರತೆಯನ್ನು ಪ್ರಸ್ತುತ ಲೆಕ್ಕಾಚಾರ ಮಾಡಲು ನಾವು ಅಡ್ಡ ಅಡ್ಡ ವಿಭಾಗೀಯ ಚದರಳತೆಯನ್ನು ಬಳಸುತ್ತೇವೆ ಆದ್ದರಿಂದ NA 5 x 1018cm 3 ಮತ್ತು ದಾನಿಗಳ ಕಾಳಜಿ ಇದೆ ಇದು ಬೋರಾನ್ ದಾನಿ ಸಾಂದ್ರತೆ ND 1016cm 3 ಮತ್ತು ಇದು ಆರ್ಸೆನಿಕ್ ಆಗಿದೆ ಈ ಪ್ರಶ್ನೆ ಯಲ್ಲಿ NA ND ಗಿಂತ ಹೆಚ್ಚು ಆದ್ದರಿಂದ ಇದು ವಾಸ್ತವವಾಗಿ pn ಆಗಿ ಓದಬೇಕು p ಮತ್ತು ಅಲ್ಲ ಇದು ನನ್ನ ತಪ್ಪು ಏಕೆಂದರೆ NA ND ಗಿಂತ ಹೆಚ್ಚು ಆದ್ದರಿಂದ ನಾವು 5 x 1018 ಬೋರಾನ್ ಮತ್ತು 1016 ಆರ್ಸೆನಿಕ್ ಪರಮಾಣುಗಳನ್ನು n ಬದಿಯಲ್ಲಿ ಹೊಂದಿದ್ದೇವೆ ಇಡೀ ಜೀವಿತಾವಧಿಯ ಮೌಲ್ಯಗಳನ್ನು ಸಹ ನೀಡಲಾಗಿದೆ ಆದ್ದರಿಂದ ಇಡೀ ಜೀವಿತಾವಧಿಯು n ಪ್ರದೇಶದಲ್ಲಿ τh ಆಗಿದೆ ಆದ್ದರಿಂದ ಇವು ನಿಮ್ಮ ಅಲ್ಪಸಂಖ್ಯಾತ ವಾಹಕಗಳು ಇದು 417 ನ್ಯಾನೊಸೆಕೆಂಡ್ಗಳಿಗೆ ಸಮಾನವಾಗಿದೆ ಅಂತೆಯೇ p ಪ್ರದೇಶದಲ್ಲಿನ ಎಲೆಕ್ಟ್ರಾನ್ಗಳ ಜೀವಿತಾವಧಿಯು ಕೇವಲ 5 ನ್ಯಾನೊಸೆಕೆಂಡ್ಗಳು ಮತ್ತು ಈ ವ್ಯತ್ಯಾಸವು ಡೋಪಾಂಟ್ಗಳ ಸಾಂದ್ರತೆಯ ವ್ಯತ್ಯಾಸದಿಂದಾಗಿ ಉಷ್ಣ ಉತ್ಪಾದನೆಯ ಜೀವಿತಾವಧಿಯನ್ನು ಸಹ ನೀಡಲಾಗುತ್ತದೆ ಆದ್ದರಿಂದ τg 1 ಮೈಕ್ರೋ ಸೆಕೆಂಡ್ ಆಗಿದೆ ಈ ಪ್ರಶ್ನೆ ಗೆ ಕೆಲವು ಇತರ ಮೌಲ್ಯಗಳನ್ನು ಸಹ ನೀಡಲಾಗಿದೆ μe ಇದು ಎಲೆಕ್ಟ್ರಾನ್ಗಳ ಚಲನಶೀಲತೆಯಾಗಿದೆ ಆದ್ದರಿಂದ 120 cm2 V 1 s 1 μh 440 cm2 V 1 s 1 ಮತ್ತು Eg 1 p ಮತ್ತು n ಪ್ರದೇಶಗಳ ಉದ್ದವನ್ನು ಸಹ ನೀಡಲಾಗಿದೆ ಆದ್ದರಿಂದ ನೀವು 5 ಮೈಕ್ರೋ ಮೀಟರ್ಗಳೊಂದಿಗೆ p ಪ್ರದೇಶವನ್ನು ಹೊಂದಿದ್ದೀರಿ ಮತ್ತು ಈ 100 ಮೈಕ್ರೋ ಮೀಟರ್ಗಳೊಂದಿಗೆ n ಪ್ರದೇಶವನ್ನು ಹೊಂದಿದ್ದೀರಿ ಇವುಗಳು ಸಿಲಿಕಾನ್p n ಜಂಕ್ಷನ್ ಬಗ್ಗೆ ನೀಡಲಾದ ಡೇಟಾದ ಸಂಪೂರ್ಣ ಸೆಟ್ ಆದ್ದರಿಂದ ನಾವು ಲೆಕ್ಕಾಚಾರ ಮಾಡಬೇಕಾದ ಮೊದಲ ವಿಷಯವೆಂದರೆ ಅಲ್ಪಸಂಖ್ಯಾತ ಪ್ರಸರಣ ಉದ್ದ ಮತ್ತು ಇದು ಯಾವ ರೀತಿಯ ಡಯೋಡ್ಎಂದು ನಿರ್ಧರಿಸುವುದು ಆದ್ದರಿಂದ ನಾವು ಅಲ್ಪಸಂಖ್ಯಾತರ ಪ್ರಸರಣ ಉದ್ದವನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ಸಮತೋಲನದ ಅಡಿಯಲ್ಲಿ p n ಜಂಕ್ಷನ್ನ ಸಂದರ್ಭದಲ್ಲಿ ನಾವು ಡೈನಾಮಿಕ್ ಸಮತೋಲನವನ್ನು ಹೊಂದಿದ್ದೇವೆ ಇದರಿಂದಾಗಿ ಎಲೆಕ್ಟ್ರಾನ್ಗಳು ಮತ್ತು ಹೋಲ್ಗಳು ಜಂಕ್ಷನ್ನಾದ್ಯಂತ ಚಲಿಸುತ್ತವೆ ಮತ್ತು ನಿರಂತರವಾಗಿ ನಾಶವಾಗುತ್ತವೆ ನಾವು ಫಾರ್ವರ್ಡ್ ಬಯಾಸ್ಅನ್ನು ಅನ್ವಯಿಸಿದಾಗ p ಸೈಡ್ ಧನಾತ್ಮಕವಾಗಿ ಸಂಪರ್ಕಗೊಳ್ಳುತ್ತದೆ n ಭಾಗವು ಋಣಾತ್ಮಕವಾಗಿ ಸಂಪರ್ಕಗೊಳ್ಳುತ್ತದೆ ಫೆರ್ಮಿ ಮಟ್ಟಗಳು ಇನ್ನು ಮುಂದೆ ಸಾಲಿನಲ್ಲಿರುವುದಿಲ್ಲ ಆದರೆ ಮೂಲಭೂತವಾಗಿ ಬದಲಾಗುತ್ತವೆ ಮತ್ತು ಇದು ಸಂಭವಿಸಿದಾಗ ತಡೆಗೋಡೆ ಕಡಿಮೆಯಾಗುತ್ತದೆ ಆದ್ದರಿಂದ Vo ಎಂಬುದು ಅಂತರ್ನಿರ್ಮಿತ ಪೊಟೆನ್ಟ್ರಿಯಲ್ ಅಥವಾ ಸಮತೋಲನದ ಸಮಯದಲ್ಲಿ ತಡೆಗೋಡೆ ನೀವು ಬಾಹ್ಯ ಸಾಮರ್ಥ್ಯವ ಪೊಟೆನ್ಟ್ರಿಯಲ್ ಅನ್ನು ಅನ್ವಯಿಸಿದಾಗ ತಡೆಗೋಡೆ Vo Vexternal ಆಗುತ್ತದೆ ತಡೆಗೋಡೆ ಕೆಳಕ್ಕೆ ಹೋದಾಗ ಅದು ಮೂಲಭೂತವಾಗಿ ಅಲ್ಪಸಂಖ್ಯಾತ ವಾಹಕಗಳು ಜಂಕ್ಷನ್ನಾದ್ಯಂತ ಚಲಿಸುತ್ತದೆ ಆದ್ದರಿಂದ ನಾವು n ಬದಿಯಿಂದ p ಬದಿಗೆ ಚಲಿಸುವ ಎಲೆಕ್ಟ್ರಾನ್ಗಳನ್ನು ಹೊಂದಿದ್ದೇವೆ ಅಲ್ಲಿ ಅವು ಅಲ್ಪಸಂಖ್ಯಾತ ವಾಹಕಗಳಾಗಿವೆ ನಮ್ಮಲ್ಲಿ ಪಿ ಸೈಡ್ನಿಂದ n ಸೈಡ್ಗೆ ಚಲಿಸುವ ಹೋಲ್ಗಳಿವೆ ಮತ್ತು ಅಲ್ಲಿ ಅವು ಅಲ್ಪಸಂಖ್ಯಾತ ವಾಹಕಗಳಾಗಿವೆ ಆದ್ದರಿಂದ ಈ ಅಲ್ಪಸಂಖ್ಯಾತ ಕ್ಯಾರಿಯರ್ ಪ್ರಸರಣವು ಮೂಲಭೂತವಾಗಿ p n ಜಂಕ್ಷನ್ನಲ್ಲಿ ಕರೆಂಟ್ಅನ್ನು ಹರಿಯುವಂತೆ ಮಾಡುತ್ತದೆ ಆದ್ದರಿಂದ ನೀವು ಲೆಕ್ಕಾಚಾರ ಮಾಡಲು ಬಯಸುವ ಮೊದಲ ವಿಷಯವೆಂದರೆ ಡಿಫ್ಯೂಷನ್ ಉದ್ದಗಳ ತಿಳಿಯಲು ನಾವು ಪ್ರಸರಣ ಗುಣಾಂಕಗಳನ್ನು ತಿಳಿದುಕೊಳ್ಳಬೇಕು ಆದ್ದನ್ನುರಿಂದ De ಎಲೆಕ್ಟ್ರಾನ್ಗಳ ಡಿಫ್ಯೂಷನ್ ಗುಣಾಂಕವಾಗಿದೆ ಇದು ಬೇರೇನೂ ಅಲ್ಲ kTee ಆದ್ದರಿಂದ ಇದು ಚಲನಶೀಲತೆಯನ್ನು ಅವಲಂಬಿಸಿರುತ್ತದೆ ಮತ್ತು Dh kThh ಆಗಿದೆ ಆದ್ದರಿಂದ e ಮತ್ತು h ನ ಮೌಲ್ಯಗಳನ್ನು ನೀಡಲಾಗಿದೆ ಉಳಿದೆಲ್ಲವೂ ಸ್ಥಿರವಾಗಿರುತ್ತದೆ ಆದ್ದರಿಂದ ನಾವು ಅದನ್ನು ಪ್ಲಗ್ ಇನ್ ಮಾಡಬಹುದು ಇದರಿಂದ De 3 10 cm2 s 1 Dh 11 39 cm2 s 1 ಆಗಿದೆ ಆದ್ದರಿಂದ Dh De ಗಿಂತ ಹೆಚ್ಚಿನದಾಗಿದೆ ಏಕೆಂದರೆ h e ಗಿಂತ ಹೆಚ್ಚಾಗಿರುತ್ತದೆ ಮತ್ತು ಹೋಲ್ಗಳು n ಬದಿಯಲ್ಲಿ ಹರಡುವುದರಿಂದ ಮತ್ತು n ಬದಿಯಲ್ಲಿನ ಸಾಂದ್ರತೆಯು p ಸೈಡ್ಗಿಂತ ಎರಡು ಪ್ರಮಾಣಗಳಗಳಷ್ಟು ಕಡಿಮೆಯಾಗಿದೆ ಆದ್ದರಿಂದ ನಿಮ್ಮ ಡೋಪಾಂಟ್ಗಳು ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ಕಾರಣ ಪ್ರಸರಣ ಗುಣಾಂಕಗಳು ಹೆಚ್ಚಿರುತ್ತವೆ ಪ್ರಸರಣ ಗುಣಾಂಕಗಳಿಂದ ನಾವು ಉದ್ದವನ್ನು ಲೆಕ್ಕ ಹಾಕಬಹುದು ಆದ್ದರಿಂದl ಬೇರೇನೂ ಅಲ್ಲ Dτ ಆದ್ದರಿಂದ Le ಎಂಬುದು De τe Lh ಎಂಬುದು Dh ಮತ್ತು τh ಆದ್ದರಿಂದ ಮತ್ತೊಮ್ಮೆ De ಮತ್ತು Dh ಅನ್ನು ನಾವು τe ಮತ್ತು τh ಅನ್ನು ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ನಾವು ಸಂಖ್ಯೆಗಳನ್ನು ಬದಲಿಸಬಹುದು ಆದ್ದರಿಂದ Le 1 2 ಮೈಕ್ರೋ ಮೀಟರ್ಗಳು ನಾನು ಗಣಿತವನ್ನು ಮಾಡುತ್ತಿಲ್ಲ ನಿಮ್ಮ ಎಲ್ಲಾ ಪ್ರಮಾಣಗಳು ಸೆಂಟಿಮೀಟರ್ಗಳಲ್ಲಿವೆ ಆದ್ದರಿಂದ ನಿಮ್ಮ ಉತ್ತರವು ಸೆಂಟಿಮೀಟರ್ಗಳಲ್ಲಿಯೂ ಇರುತ್ತದೆ ನೀವು ಅವುಗಳನ್ನು ಮೈಕ್ರೋ ಮೀಟರ್ಗಳಾಗಿ ಪರಿವರ್ತಿಸಬಹುದು ಆದ್ದರಿಂದ Le 1 2 ಮತ್ತು Lh ದೊಡ್ಡದಾಗಿದೆ ಅದು 21 8 ಮೈಕ್ರೋ ಮೀಟರ್ ಆಗಿದೆ ನೀವು p ಮತ್ತು n ಬದಿಯಲ್ಲಿ ಡಯೋಡ್ಗಳ ಉದ್ದವನ್ನು ನೋಡಿದರೆ n ಬದಿಯಲ್ಲಿ ಡಯೋಡ್ಉದ್ದ 100 p ಬದಿಯಲ್ಲಿ ಡಯೋಡ್ಉದ್ದ 5 ಮೈಕ್ರೋ ಮೀಟರ್ ಆದ್ದರಿಂದ Le 5 ಮೈಕ್ರೋ ಮೀಟರ್ಗಳಿಗಿಂತ ಚಿಕ್ಕದಾಗಿದೆ ಇದು p ಸೈಡ್ನಲ್ಲಿರುವ ಉದ್ದವಾಗಿದೆ Lh 100 ಮೈಕ್ರೋ ಮೀಟರ್ಗಳಿಗಿಂತ ಚಿಕ್ಕದಾಗಿದೆ ಇದು n ಬದಿಯ ಉದ್ದವಾಗಿದೆ ಆದ್ದರಿಂದ ಇದು ಮೂಲಭೂತವಾಗಿ ದೀರ್ಘ ಡಯೋಡ್ಆಗಿದೆ ಆದ್ದರಿಂದ ದೀರ್ಘ ಡಯೋಡ್1 ಆಗಿದ್ದು ಇದರಲ್ಲಿ ಪ್ರಸರಣ ಉದ್ದಗಳು p ಮತ್ತು n ಪ್ರದೇಶದ ಭೌತಿಕ ಉದ್ದಗಳಿಗಿಂತ ಚಿಕ್ಕದಾಗಿದೆ ಇದು ಭಾಗ A ಈಗ ನಾವು ಭಾಗ B ಗೆ ಹೋಗೋಣ ಭಾಗ b ನಲ್ಲಿ ನಾವು ಜಂಕ್ಷನ್ನಾದ್ಯಂತ ಅಂತರ್ನಿರ್ಮಿತ ಪೊಟೆನ್ಶಿಯಲ್ ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಈ ಪೊಟೆನ್ಶಿಯಲ್ ಜಂಕ್ಷನ್ ಸಮತೋಲನದಲ್ಲಿರುವಾಗ ಆಗಿರುತ್ತದೆ ಇದು ನೇರವಾಗಿರುವ ಪ್ರಶ್ನೆ ಆದ್ದರಿಂದ ಕೇವಲ kTeln NANDni2 ಆದ್ದರಿಂದ ನಾವು ಎಲ್ಲಾ ಸಂಖ್ಯೆಗಳನ್ನು ಹೊಂದಿದ್ದೇವೆ ನಾವು ಅದನ್ನು ಬದಲಿಸಬೇಕಾಗಿದೆ ಇದು ಲೆಕ್ಕಾಚಾರ ಮಾಡಿದಾಗ 0 877 ವೋಲ್ಟ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಪ್ರಶ್ನೆ ಯು ಸವಕಳಿ ಅಗಲಗಳನ್ನು ಲೆಕ್ಕಾಚಾರ ಮಾಡಲು ನಿಮ್ಮನ್ನು ಕೇಳುವುದಿಲ್ಲ ಆದರೆ ನೀವು ಮುಂದೆ ಹೋಗಿ ಲೆಕ್ಕಾಚಾರವನ್ನು ಮಾಡಬಹುದು ಮತ್ತು ಸವಕಳಿ ಅಗಲವು ಬಹುತೇಕ ಸಂಪೂರ್ಣವಾಗಿ n ಬದಿಯಲ್ಲಿದೆ ಮತ್ತು ಪಿ ಬದಿಯಲ್ಲಿ ಬಹಳ ಕಡಿಮೆ ಸವಕಳಿ ಅಗಲವಿದೆ ಎಂದು ನೀವು ಕಂಡುಕೊಳ್ಳುತ್ತೀರಿ ಭಾಗ C ಡಯೋಡ್ನಾದ್ಯಂತ 0 6 ವೋಲ್ಟ್ಗಳ ಫಾರ್ವರ್ಡ್ ಬಯಾಸ್ಡ್ ಇದ್ದಾಗ ಕರೆಂಟ್ನ ಮೌಲ್ಯ ಏನು ಆದ್ದರಿಂದ ಈಗ ನೀವು ಡಯೋಡ್ಅನ್ನು ಫಾರ್ವರ್ಡ್ ಬಯಾಸ್ಹೊಂದಿದ್ದೀರಿ ಬಾಹ್ಯ ಪೊಟೆನ್ಶಿಯಲ್ V 0 6 ವೋಲ್ಟ್ ಆಗಿದೆ ಆದ್ದರಿಂದ ನಾವು ಬಾಹ್ಯ ಪೊಟೆನ್ಶಿಯಲ್ ಅನ್ವಯಿಸಿದಾಗ ತಡೆಗೋಡೆ ಎತ್ತರವನ್ನು ಕಡಿಮೆಗೊಳಿಸಲಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಜಂಕ್ಷನ್ನಲ್ಲಿ ಅಲ್ಪಸಂಖ್ಯಾತ ಕ್ಯಾರಿಯರ್ಗಳು ಹರಡುವುದರಿಂದ ಕರೆಂಟ್ನಲ್ಲಿ ಹೆಚ್ಚಳವಾಗಿದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಪ್ರಸ್ತುತ ಸಾಂದ್ರತೆಯನ್ನು ಸ್ಥಿರವಾದ JsoexpeVkT 1 ಮೂಲಕ ನೀಡಲಾಗುತ್ತದೆ ಸಾಮಾನ್ಯವಾಗಿ ಘಾತೀಯ ಪದವು 1 ಕ್ಕಿಂತ ಹೆಚ್ಚಾಗಿರುತ್ತದೆ ಆದ್ದರಿಂದ ಇದನ್ನು JsoexpeVkT ಎಂದು ಬರೆಯಬಹುದು Jso ನಿಮ್ಮ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ಮತ್ತು ಇದನ್ನು ni2eDhLhNDDeLeNA ಮೂಲಕ ನೀಡಲಾಗಿದೆ ಆದ್ದರಿಂದ ಕೋರ್ಸ್ ಟಿಪ್ಪಣಿಗಳ ಸಮಯದಲ್ಲಿ ನಾವು ಇದರ ವ್ಯುತ್ಪತ್ತಿಯನ್ನು ನೋಡಿದ್ದೇವೆ ಆದರೆ ಇದು ನಿಮ್ಮ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ಮತ್ತು ಇದು ಇಲ್ಲಿ ಪ್ಲಗ್ಗಳನ್ನು ಹೊಂದಿರುವ ವಿಷಯವಾಗಿದೆ ಸ್ಕಾಟ್ಕಿ ಜಂಕ್ಷನ್ಗಳಿಂದ ನಿಯೋಜನೆಯನ್ನು ನೀವು ನೆನಪಿಸಿಕೊಂಡರೆ ಲೋಹದ ಸೆಮಿಕಂಡಕ್ಟರ್ ಜಂಕ್ಷನ್ಗಳು ನಾವು ಇದಕ್ಕೆ ಸಮಾನವಾದ ಅಭಿವ್ಯಕ್ತಿಯನ್ನು ಹೊಂದಿದ್ದೇವೆ ಹೊರತುಪಡಿಸಿ ಸ್ಥಿರವಾದ ಮುಂಭಾಗವು ಥರ್ಮಿಯೋನಿಕ್ ಹೊರಸೂಸುವಿಕೆಯ ಮೇಲೆ ಅವಲಂಬಿತವಾಗಿರುವ ವಿಭಿನ್ನ ಮೌಲ್ಯವನ್ನು ಹೊಂದಿದೆ ಆದರೆ ಈಗ ಇಲ್ಲಿ ನಾವು p n ಜಂಕ್ಷನ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿ ಸ್ಥಿರತೆಯು ನಿಮ್ಮ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ಆಗಿದೆ ಈ ನಿರ್ದಿಷ್ಟ ಪ್ರಶ್ನೆ ಯಲ್ಲಿ NA ND ಗಿಂತ ಹೆಚ್ಚಾಗಿರುತ್ತದೆ ಮತ್ತು ಅವುಗಳು ಛೇದದಲ್ಲಿರುವುದರಿಂದ ಈ ಪದವು ಮೂಲಭೂತವಾಗಿ ಇತರ ಪದದ ಮೇಲೆ ಪ್ರಾಬಲ್ಯ ಸಾಧಿಸುತ್ತದೆ ಆದ್ದರಿಂದ ಇದು ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ಸಾಂದ್ರತೆಯಾಗಿದೆ ಕರೆಂಟ್ಅನ್ನು ಲೆಕ್ಕಾಚಾರ ಮಾಡಲು ನಾವು ಇದನ್ನು ಚದರಳತೆಯಿಂದ ಗುಣಿಸಬೇಕಾಗಿದೆ ಆದ್ದರಿಂದ ಎಲ್ಲಾ ಸಂಖ್ಯೆಗಳು ಇಲ್ಲಿವೆ ನಾವು Dh ಮತ್ತು Lh ಅನ್ನು ಲೆಕ್ಕ ಹಾಕಿದ್ದೇವೆ ಭಾಗ a ಯಲ್ಲಿ NA ಮತ್ತು ND ಗಳು ತಿಳಿದಿದೆ ni ಕೂಡ ತಿಳಿದಿದೆ ಆದ್ದರಿಂದ Jso ಬದಲಿಗೆ ನಾನು ನೇರವಾಗಿ Iso ಎಂದು ಬರೆಯುತ್ತೇನೆ ಅದು Jso ಬಾರಿ ಚದರಳತೆಯಾಗಿದೆ ಆದ್ದರಿಂದ ಇದು 8 36 x 10 14A ಆಗಿದೆ ಆದ್ದರಿಂದ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ಮೂಲಭೂತವಾಗಿ ನಿಜವಾಗಿಯೂ ಚಿಕ್ಕ ಮೌಲ್ಯವಾಗಿದೆ ಒಮ್ಮೆ ನೀವು Iso ಅಥವಾ Jso ತಿಳಿದಿದ್ದರೆ ಫಾರ್ವರ್ಡ್ ಬಯಾಸ್ ಸಮಯದಲ್ಲಿ ಕರೆಂಟ್ಅನ್ನು ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ I ಎಂದರೆ J ಬಾರಿ ಚದರಳತೆಯಾಗಿದೆ ಅದು Jso A expeVkT V ಎಂಬುದು 0 6 ನೀಡಲಾಗಿದೆ ಆದ್ದರಿಂದ ಕರೆಂಟ್0 96 x 10 3 A ಅಥವಾ 0 96 ಮಿಲಿ ಆಂಪಿಯರ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಫಾರ್ವರ್ಡ್ ಬಯಾಸ್ಡ್ನಲ್ಲಿನ ಕರೆಂಟ್ನಲ್ಲಿ 0 96 ಮಿಲಿ ಆಂಪಿಯರ್ಗಳು ಆದ್ದರಿಂದ ಇದು ಸುಮಾರು 1011 ಆರ್ಡರ್ಗಳು ಅಥವಾ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ಗಿಂತ 1010 ಆರ್ಡರ್ಗಳು ಹೆಚ್ಚಿನ ಪ್ರಮಾಣದಲ್ಲಿದೆ ಅದಕ್ಕಾಗಿಯೇ ನಾವು p n ಜಂಕ್ಷನ್ ಅನ್ನು ರೆಕ್ಟಿಫೈಯರ್ ಎಂದು ಕರೆಯುತ್ತೇವೆ ಏಕೆಂದರೆ ಅದು ಫಾರ್ವರ್ಡ್ ಬಯಾಸ್ಸಮಯದಲ್ಲಿ ಚೆನ್ನಾಗಿ ನಡೆಸುತ್ತದೆ ಮತ್ತು ರಿವರ್ಸ್ ಬಯಾಸ್ಡ್ ಕರೆಂಟ್ತುಂಬಾ ಚಿಕ್ಕದಾಗಿರುತ್ತದೆ ಆದ್ದರಿಂದ ನಾವು ಈಗ ಭಾಗ d ಗೆ ಹೋಗೋಣ ಭಾಗ d ನಲ್ಲಿ ನಾವು 100 ಡಿಗ್ರಿಗಳಲ್ಲಿ ಫಾರ್ವರ್ಡ್ ಕರೆಂಟ್ ಅನ್ನು ಅಂದಾಜು ಮಾಡಲು ಬಯಸುತ್ತೇವೆ ಹಾಗಾಗಿ ಈಗ ತಾಪಮಾನ ಈಗ ಹೆಚ್ಚಾಗಿದೆ ನೀವು ಇದನ್ನು ಕೆಲ್ವಿನ್ನಲ್ಲಿ ಬರೆಯಬಹುದು ಅಂದರೆ 373 ಕೆಲ್ವಿನ್ ವೋಲ್ಟೇಜ್ ಒಂದೇ ಆಗಿರುತ್ತದೆ ಆದ್ದರಿಂದ V 0 6 ವೋಲ್ಟ್ ಆಗಿದೆ ni ಯ ತಾಪಮಾನ ಅವಲಂಬನೆಯು ಉಳಿದೆಲ್ಲದರ ಮೇಲೆ ಪ್ರಾಬಲ್ಯ ಹೊಂದಿದೆ ಎಂದು ಸಹ ಪ್ರಶ್ನೆ ಹೇಳುತ್ತದೆ ಆದ್ದರಿಂದ ni ಯನ್ನು ಪರಿಗಣಿಸಿದರೆ ಪ್ರಸರಣ ಉದ್ದಗಳ ಮೇಲೆ ಪ್ರಸರಣ ಗುಣಾಂಕಗಳು ಸ್ವತಃ ಚಲನಶೀಲತೆಗಳಾಗಿವೆ ಆದ್ದರಿಂದ ಕರೆಂಟ್ ಅನ್ನು ನೋಡಿದರೆ ಅಥವಾ ನೀವು ಇದನ್ನು J ಎಂದು ಬರೆದರೆ Jso expeVkT ಎಂದು ನಾವು ನೋಡಬಹುದು ಆದ್ದರಿಂದ J ಅನುಪಾತವು 373 ಕೆಲ್ವಿನ್ಗೆ 273 ಅಥವಾ 293 ಕೆಲ್ವಿನ್ ಇದು 373 ಆಗಿರಬೇಕು ಆದ್ದರಿಂದ 373 ಬಾಗಿಸು 293 ಕೆಲ್ವಿನ್ ಅಥವಾ 297 ಕೆಲ್ವಿನ್ ಅಂದರೆ ಕೋಣೆಯ ಉಷ್ಣಾಂಶ ನಾನು ಇದನ್ನು ಬಿಡಿಸುತ್ತೇನೆ ಇದು 297 ಆದರೆ Jso ಆಗಿದೆ ಅಥವಾ Jso ನಲ್ಲಿ 373 ಕೆಲ್ವಿನ್ ಅನ್ನು Jso 297 ಕೆಲ್ವಿನ್ನಿಂದ ಭಾಗಿಸಿ ಆದ್ದರಿಂದ ಪೊಟೆನ್ಶಿಯಲ್ ಒಂದೇ ಆಗಿರುತ್ತದೆ ಆದ್ದರಿಂದ ಕರೆಂಟ್ನ ಅನುಪಾತ ಅಥವಾ ಕರೆಂಟ್ ಸಾಂದ್ರತೆಗಳ ಅನುಪಾತವು ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಅನುಪಾತವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಇದು ni2 ಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಇದು ni2 373 ಕೆಲ್ವಿನ್ನಲ್ಲಿ ni2 297 ಕೆಲ್ವಿನ್ ನಿಂದ ಭಾಗಿಸಿ ಅಥವಾ ni NcNvexp Eg2kT ಆದ್ದರಿಂದ ಈ ಪ್ರಶ್ನೆ ಗೆ ನಾವು ತಾಪಮಾನದಿಂದ ಸ್ವತಂತ್ರವಾಗಿರಲು Nc ಮತ್ತು Nv ಅನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ni ಅನುಪಾತವನ್ನು ಕೇವಲ ಘಾತೀಯ ಪದದಿಂದ ನೀಡಲಾಗಿದೆ ಆದ್ದರಿಂದ ನೀವು ಈ ಅನುಪಾತವನ್ನು ಮಾಡಿದರೆ ಸರಿಸುಮಾರು 100 ಆಗಿರುತ್ತದೆ ಆದ್ದರಿಂದ ನಾವು ಕೋಣೆಯ ಉಷ್ಣಾಂಶದಿಂದ 100 ° C ಗೆ ಹೋದಾಗ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್100 ರಷ್ಟು ಹೆಚ್ಚಾಗುತ್ತದೆ ಆದ್ದರಿಂದ Iso 100 ಚದರದ ಹೊಸ ಮೌಲ್ಯಗಳು ಇದು 373 ಕೆಲ್ವಿನ್ ನಲ್ಲಿ Iso ನ ಹೊಸ ಮೌಲ್ಯಗಳು ಅಂತಿಮ ಉತ್ತರವನ್ನು 8 36 x 10 10 ಎಂದು ಬರೆಯಿರಿ ಮತ್ತು ಕರೆಂಟ್I 373 ಕೆಲ್ವಿನ್ ನಲ್ಲಿ 0 10 ಆಂಪ್ಸ್ ಎಂದು ಬರೆಯಿರಿ ಆದ್ದರಿಂದ ಪ್ರವಾಹವು ಮೂಲಭೂತವಾಗಿ 4 ಆರ್ಡರ್ ಗಳ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ಭಾಗ e ನಲ್ಲಿ ನೀವು 5 ವೋಲ್ಟ್ಗಳ ವೋಲ್ಟೇಜ್ ಹೊಂದಿರುವಾಗ ರಿವರ್ಸ್ ಕರೆಂಟ್ಅನ್ನು ಲೆಕ್ಕಾಚಾರ ಮಾಡಲು ನಾವು ಬಯಸುತ್ತೇವೆ ಆದ್ದರಿಂದ Vr 5 ವೋಲ್ಟ್ಗಳಾಗಿದ್ದಾಗ ನಾವು ರಿವರ್ಸ್ ಕರೆಂಟ್ಅನ್ನು ತಿಳಿದುಕೊಳ್ಳಲು ಬಯಸುತ್ತೇವೆ ರಿವರ್ಸ್ ಕರೆಂಟ್ ಅನ್ನು ಲೆಕ್ಕಾಚಾರ ಮಾಡಲು ರಿವರ್ಸ್ ಬಯಾಸ್ ಅನ್ನು ಅನ್ವಯಿಸಿದಾಗ ನಾವು ಮೊದಲು ಹೊಸ ಅಗಲವನ್ನು ಲೆಕ್ಕಾಚಾರ ಮಾಡಬೇಕಾಗುತ್ತದೆ ಆದ್ದರಿಂದ W ಅಗಲವು 2εoεr Vo Vr ಮತ್ತು ಸವಕಳಿ ಪ್ರದೇಶವು ಸಂಪೂರ್ಣವಾಗಿ n ಬದಿಯಲ್ಲಿದೆ ಎಂದು ನಾವು ಹೇಳಿದ್ದೇವೆ ಆದ್ದರಿಂದ ನಾನು ಅರ್ಧಕ್ಕೆ ಇ ND ಅನ್ನು ಮಾತ್ರ ಹೊಂದಿದ್ದೇನೆ ಆದ್ದರಿಂದ ಈ ಸೂತ್ರವನ್ನು ಸವಕಳಿ ಪ್ರದೇಶದ ಅಗಲವನ್ನು ಲೆಕ್ಕಾಚಾರ ಮಾಡಲು ನಾವು ಮೊದಲು ಬಳಸಿದ್ದೇವೆ ನೀವು ಸಮತೋಲನದ ಅಡಿಯಲ್ಲಿ p n ಜಂಕ್ಷನ್ ಅನ್ನು ಹೊಂದಿರುವಾಗ ರಿವರ್ಸ್ ಬಯಾಸ್ ವೋಲ್ಟೇಜ್ ಅನ್ನು ಸೇರಿಸಲು ಮಾತ್ರ ನೀವು ಅದನ್ನು ಮಾರ್ಪಡಿಸಿದ್ದೀರಿ ಮತ್ತು NA ಗೆ ಕಾರಣವಾದ ಕೊಡುಗೆಯನ್ನು ಸಹ ನಾವು ತೆಗೆದುಹಾಕಿದ್ದೇವೆ ಏಕೆಂದರೆ ND NA ಗಿಂತ ತುಂಬಾ ಚಿಕ್ಕದಾಗಿದೆ ಆದ್ದರಿಂದ ನಾವು ಸಂಖ್ಯೆಗಳನ್ನು ಪ್ಲಗ್ ಮಾಡಬಹುದು ಹೊಸ ಸವಕಳಿ ಅಗಲವು 0 88 ಮೈಕ್ರೊ ಮೀಟರ್ಗಳಿಗೆ ಬರುತ್ತದೆ ಮತ್ತು ಇದರಲ್ಲಿ ಹೆಚ್ಚಿನವು n ಸೈಡ್ನಲ್ಲಿವೆ ನೀವು ರಿವರ್ಸ್ ಬಯಾಸ್ ಅನ್ನು ಹೊಂದಿರುವಾಗ ಈ ಸವಕಳಿ ಪ್ರದೇಶದೊಳಗೆ ನೀವು ಥರ್ಮಲ್ ಉತ್ಪಾದನಾ ವಾಹಕಗಳನ್ನು ಹೊಂದಿರುತ್ತೀರಿ ಮತ್ತು ಈ ಥರ್ಮಲ್ ಉತ್ಪಾದನಾ ವಾಹಕಗಳು ನಿಮ್ಮ ರಿವರ್ಸ್ ಕರೆಂಟ್ಗೆ ಕಾರಣವಾಗಿದೆ ಆದ್ದರಿಂದ ವಾಹಕಗಳ ಥರ್ಮಲ್ ಉತ್ಪಾದನೆಯ ಕಾರಣದಿಂದ ಪ್ರಸ್ತುತವಾಗಿರುವ I gen ಎಂಬುದು e ಬಾರಿ ಅಡ್ಡ ವಿಭಾಗೀಯ ಚದರಳತೆಯ ಬಾರಿ ಸವಕಳಿ ಅಗಲದ ಬಾರಿ nig ಆಗಿದ್ದರೆ ಆ ಮೌಲ್ಯದಲ್ಲಿ g ಎಂಬುದು ವಾಹಕಗಳ ಉಷ್ಣ ಜೀವಿತಾವಧಿಯನ್ನು ಸಹ ನೀಡಲಾಗಿದೆ ಆದ್ದರಿಂದ ಇಲ್ಲಿ ಎಲ್ಲವೂ ತಿಳಿದಿದೆ ನಾವು ಸಂಖ್ಯೆಗಳನ್ನು ಬದಲಿಸಬಹುದು ಮತ್ತು I gen 1 41 x 10 9 A ಆಗಿ ಕಾರ್ಯನಿರ್ವಹಿಸುತ್ತದೆ ಈ ಸಂಖ್ಯೆಯು ಮಿಲಿ ಆಂಪ್ಸ್ನ ಕ್ರಮದಲ್ಲಿರುವ ನಿಮ್ಮ ಫಾರ್ವರ್ಡ್ ಬಯಾಸ್ಡ್ ಕರೆಂಟ್ಗಿಂತ ಮತ್ತೆ ಚಿಕ್ಕದಾಗಿದೆ ಆದ್ದರಿಂದ ಮತ್ತೊಮ್ಮೆ ನೀವು ವಾಹಕಗಳ ಉಷ್ಣ ಉತ್ಪಾದನೆಯನ್ನು ಗಣನೆಗೆ ತೆಗೆದುಕೊಂಡರೂ ಸಹ ನಾವು ಮೂಲಭೂತವಾಗಿ p n ಜಂಕ್ಷನ್ನಲ್ಲಿ ಸರಿಪಡಿಸುವ ಕ್ರಿಯೆಯನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಈಗ ಕೊನೆಯ ಪ್ರಶ್ನೆಯನ್ನು ನೋಡೋಣ ಆದ್ದರಿಂದ ಪ್ರಶ್ನೆ 5 ನೀವು ಜರ್ಮೇನಿಯಮ್ p n ಜಂಕ್ಷನ್ ಡಯೋಡ್ಅನ್ನು ಹೊಂದಿದ್ದೀರಿ ಆದ್ದರಿಂದ ಇದು ಜರ್ಮೇನಿಯಮ್ pn ಮೌಲ್ಯಗಳನ್ನು ನೀಡಲಾಗಿದೆ ಆದ್ದರಿಂದ NA 1018cm 3 ND 1016 ಆಗಿದೆ Dh ನಾನು ಈ ಕಡೆ ಬರೆಯುತ್ತೇನೆ ಆದ್ದರಿಂದ Dh 49 cm2 s 1 De ಏಕೆಂದರೆ ನಾವು ಅಲ್ಪಸಂಖ್ಯಾತ ವಾಹಕಗಳನ್ನು ನೋಡುತ್ತೇವೆ 100 cm2 s 1 ಆಗಿದೆ τe τh ಇದು 10 4cm 2 ಕ್ರಾಸ್ ಸೆಕ್ಷನಲ್ ಚದರಳತೆಯಲ್ಲಿ 5 ಮೈಕ್ರೋಸೆಕೆಂಡ್ಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಡಯೋಡ್ಕರೆಂಟ್ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಫಾರ್ವರ್ಡ್ ಬಯಾಸ್V 0 2 ವೋಲ್ಟ್ಗಳನ್ನು ಹೊಂದಿರುವಾಗ ಮತ್ತು ನಾವು ni 2 4 x 1013 cm 3 ಅನ್ನು ಹೊಂದಿರುವಾಗ ನಾವು I ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಇದು ಹಿಂದಿನ ಪ್ರಶ್ನೆಗೆ ಹೋಲುತ್ತದೆ ಆದ್ದರಿಂದ J ಎಂಬುದು Jso expeVkT ಮತ್ತು ನಂತರ Jso ni2eDhLhNDDeLeNA ಆಗಿದೆ ಆದ್ದರಿಂದ ಎಲ್ಲಾ ಸಂಖ್ಯೆಗಳನ್ನು ನೀಡಲಾಗಿದೆ ಆದ್ದರಿಂದ Jso ನಾನು ಪರ್ಯಾಯವಾಗಿ ಮತ್ತು ಅಂತಿಮ ಉತ್ತರವನ್ನು ಬರೆಯುತ್ತೇನೆ ಆದರೆ ನೀವು ನೇರವಾಗಿ Jso 2 94 x 10 5 A cm 2 ಪರ್ಯಾಯವನ್ನು ಬರೆಯಬಹುದು ಆದ್ದರಿಂದ ಕರೆಂಟ್Iso 2 94 x 10 11 9 A ನೀವು Iso ಅನ್ನು ತಿಳಿದ ನಂತರ ನಾವು ಇಲ್ಲಿ ಪರ್ಯಾಯವಾಗಿ ಬರೆಯಬಹುದು ಮತ್ತು ನಾವು ಕರೆಂಟ್ I ಅನ್ನು 6 687 x 10 6 ಎಂದು ಪಡೆಯಬಹುದು ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಕರೆಂಟ್ಮತ್ತು Iso ನಡುವಿನ ವ್ಯತ್ಯಾಸವು ಸಿಲಿಕಾನ್ನ ಸಂದರ್ಭದಲ್ಲಿ ಹೆಚ್ಚಿಲ್ಲ ಒಂದು ನಿರ್ದಿಷ್ಟ ಕಾರಣವೆಂದರೆ ನಿಮ್ಮ ಅನ್ವಯಿಕ ವೋಲ್ಟೇಜ್ ತುಂಬಾ ಚಿಕ್ಕದಾಗಿದೆ ಇದು ಕೇವಲ 0 2 ವೋಲ್ಟ್ಗಳು ಮತ್ತು ಇನ್ನೊಂದು ವ್ಯತ್ಯಾಸವೆಂದರೆ ವಸ್ತುವು ಜರ್ಮೇನಿಯಮ್ ಆಗಿದೆ ಆದ್ದರಿಂದ ಬ್ಯಾಂಡ್ ಅಂತರವು ಚಿಕ್ಕದಾಗಿದೆ ಅಂತರ್ನಿರ್ಮಿತ ಸಾಮರ್ಥ್ಯವು ಚಿಕ್ಕದಾಗಿದೆ ಅದೇ ಸಮಯದಲ್ಲಿ ni ದೊಡ್ಡದಾಗಿರುತ್ತದೆ ಆದ್ದರಿಂದ Jso ದೊಡ್ಡದಾಗಿದೆ ಆದ್ದರಿಂದ ಇವುಗಳು ನೀವು ಗಣನೆಗೆ ತೆಗೆದುಕೊಳ್ಳಬೇಕಾದ ಕೆಲವು ಅಂಶಗಳಾಗಿವೆ ಮತ್ತು p n ಜಂಕ್ಷನ್ ಅನ್ನು ನಿರ್ವಹಿಸುವ ವಸ್ತುಗಳನ್ನು ಆರಿಸಿಕೊಳ್ಳಿರಿ